ಎಲ್ಲರಿಗೂ ನಮಸ್ಕಾರ ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಉಪನ್ಯಾಸ ಸರಣಿಗೆ ಸುಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಸಂಸ್ಕೃತಿ ಮತ್ತು ಅಪಾಯದ ಬಗ್ಗೆ ವಿಶೇಷವಾಗಿ ಚರ್ಚಿಸುತ್ತೇವೆ ಈ ಉಪನ್ಯಾಸವು ವಿಪತ್ತು ಅಪಾಯ ನಿರ್ವಹಣೆ ಅಥವಾ ಅಪಾಯದ ಗ್ರಹಿಕೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ಸಂಸ್ಕೃತಿ ಏಕೆ ಮುಖ್ಯವಾಗಿದೆ ಎಂಬುದರ ಕುರಿತು ಒಂದು ಕಲ್ಪನೆಯನ್ನು ಒದಗಿಸುತ್ತದೆ ಸಂಸ್ಕೃತಿಯ ಅರ್ಥವೇನು ಸಮಾಜದಲ್ಲಿ ಸಂಸ್ಕೃತಿ ಏಕೆ ಅಸ್ತಿತ್ವದಲ್ಲಿದೆ ಎಂಬುದನ್ನು ನಾವು ಪರಿಶೀಲಿಸುತ್ತೇವೆ ಮತ್ತು ನಮ್ಮ ಸಂದರ್ಭದಲ್ಲಿ ಈ ವಿಪತ್ತಿನ ಅಪಾಯದ ಜನರ ಗ್ರಹಿಕೆ ಮತ್ತು ಅಪಾಯದ ದೃಷ್ಟಿಕೋನವನ್ನು ಅದು ಹೇಗೆ ಪ್ರಭಾವಿಸಬಹುದು ನಾವು ದುರಂತದ ನೇರ ಅರ್ಥವನ್ನು ನೀಡದಿರಬಹುದು ಆದರೆ ನಾವು ಸಂಸ್ಕೃತಿ ಮತ್ತು ಅಪಾಯವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡುತ್ತೇವೆ ಸರಿ ಮತ್ತು ನಾನು ಸುಭಜ್ಯೋತಿ ಸಮದ್ದಾರ್ ನಾನು ವಿಪತ್ತು ತಡೆಗಟ್ಟುವಿಕೆ ಸಂಶೋಧನಾ ಸಂಸ್ಥೆ ಕ್ಯೋಟೋ ವಿಶ್ವವಿದ್ಯಾಲಯ ಜಪಾನ್ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಅಪಾಯದ ವಿಷಯದ ಬಗ್ಗೆ ವ್ಯಕ್ತಿಯ ಗ್ರಹಿಕೆ ಅಪಾಯ ಎಷ್ಟು ದೊಡ್ಡದಾಗಿದೆ ಎಂದು ಅವರು ಭಾವಿಸುತ್ತಾರೆ ಬಾಹ್ಯ ವೇರಿಯಬಲ್ ಅಪಾಯವು ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಜನರು ಹೆಚ್ಚಿನ ಹೆಚ್ಚಿನ ಅಪಾಯದ ಗ್ರಹಿಕೆಯನ್ನು ಹೊಂದಿರುತ್ತಾರೆ ಆದರೆ ಇದು ಈಗ ಬಹಳ ಸಾಂಪ್ರದಾಯಿಕ ಕಲ್ಪನೆಯಾಗಿದೆ ಆದ್ದರಿಂದ ಸಾಂಪ್ರದಾಯಿಕ ಅಪಾಯದ ಗ್ರಹಿಕೆ ಸಿದ್ಧಾಂತಗಳು ಅಥವಾ ಅಭ್ಯಾಸಗಳಲ್ಲಿ ಬಾಹ್ಯ ಅಪಾಯದ ಪ್ರಚೋದನೆಯು ತುಂಬಾ ಮುಖ್ಯವಾಗಿದೆ ಸರಿ ಮತ್ತು ಅಪಾಯ ನಿರ್ವಹಣೆಯ ಪ್ರಯತ್ನ ಸಾಂಪ್ರದಾಯಿಕ ಅಪಾಯ ನಿರ್ವಹಣಾ ಪ್ರಯತ್ನವು ಅನಗತ್ಯ ಘಟನೆಯನ್ನು ತಡೆಗಟ್ಟಲು ಮತ್ತು ಅದರ ಪರಿಣಾಮವನ್ನು ಸುಧಾರಿಸಲು ಅನಗತ್ಯ ಅಪಾಯಕಾರಿ ಘಟನೆಯ ಪರಿಣಾಮವನ್ನು ಕಡಿಮೆ ಮಾಡಲು ಬಯಸುತ್ತೇವೆ ಸರಿ ಇಲ್ಲಿ ಈ ಚಿತ್ರದಲ್ಲಿ ನೀವು ದೊಡ್ಡದಾದ ಕಲ್ಲನ್ನು ನೋಡಬಹುದು ಕಲ್ಲು ಚಿಕ್ಕದಾಗಿದ್ದಾಗ ಜನರು ಅಪಾಯದ ಹೆಚ್ಚಿನ ಗ್ರಹಿಕೆಯನ್ನು ಹೊಂದಿರುತ್ತಾರೆ ಜನರು ಕಡಿಮೆ ಅಪಾಯದ ಗ್ರಹಿಕೆಯನ್ನು ಹೊಂದಿರುತ್ತಾರೆ ಕಡಿಮೆ ಅಪಾಯದ ಗ್ರಹಿಕೆ ಈಗ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ವಿಪತ್ತು ಅಪಾಯ ಅಥವಾ ಯಾವುದೇ ಅಪಾಯದ ಸಾಂಪ್ರದಾಯಿಕ ತಿಳುವಳಿಕೆ ಎಂದರೆ ಅಪಾಯದಲ್ಲಿರುವ ವ್ಯಕ್ತಿಗಳು ಅಪಾಯದ ನಿಷ್ಕ್ರಿಯ ಸ್ವೀಕರಿಸುವವರು ಅಂದರೆ ಅವರು ಅಪಾಯದ ಅರ್ಥವನ್ನು ಕುಶಲತೆಯಿಂದ ವ್ಯಾಖ್ಯಾನಿಸುವುದಿಲ್ಲ ನಿರ್ಮಿಸುವುದಿಲ್ಲ ಅಲ್ಲಿ ಏನಿದೆ ಎಂದು ಅವರು ನೋಡುತ್ತಾರೆ ಅಪಾಯವು ತುಂಬಾ ವಸ್ತುನಿಷ್ಠವಾಗಿದೆ ಯಾವುದು ಇದು ಒಂದು ನಿರ್ದಿಷ್ಟ ಅಪಾಯದ ಸಂಭವನೀಯತೆ ಮತ್ತು ಆ ಅಪಾಯದ ಪರಿಣಾಮದ ಮೇಲೆ ಅವಲಂಬಿತವಾಗಿದೆ ಸರಿ ಅದು ಹೇಗೆ ಮಾನವನ ನಷ್ಟ ಆಸ್ತಿ ಹಾನಿಯನ್ನು ಉಂಟುಮಾಡುತ್ತದೆ ಹಾಗೆ ಈ ಸಿದ್ಧಾಂತದಲ್ಲಿ ಎಲ್ಲಾ ವ್ಯಕ್ತಿಗಳು ಮಗುವಿನಂತೆ ನಿಷ್ಕ್ರಿಯ ಸ್ವೀಕರಿಸುವವರಂತೆ ಸರಿ ಮತ್ತು ಸ್ವತಂತ್ರ ಪ್ರಚೋದನೆಯ ಅಪಾಯವಿದೆ ಮತ್ತು ಅವರಿಗೆ ಅಪಾಯ ಅಥವಾ ಅಪಾಯದ ಸಂವಹನಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ಸಂವಹನ ಮಾಡುವ ನಿರ್ದಿಷ್ಟ ಮಾರ್ಗವು ಆರಂಭಿಕ ಎಚ್ಚರಿಕೆಯ ಸಂದರ್ಭದಲ್ಲಿ ಸ್ವೀಕರಿಸುವವರ ಮೂಲವಾಗಿದೆ ಅವರು ಸಂದೇಶವನ್ನು ಕಳುಹಿಸುತ್ತಾರೆ ಮತ್ತು ಸಮೂಹ ಮಾಧ್ಯಮಗಳು ದೂರದರ್ಶನಗಳು ರೇಡಿಯೋ ಪತ್ರಿಕೆಗಳಂತಹ ಕೆಲವು ನಿರ್ದಿಷ್ಟ ಚಾನಲ್ಗಳ ಮೂಲಕ ಪ್ರೇಕ್ಷಕರಿಗೆ ಕಳುಹಿಸುತ್ತಾರೆ ನಿರ್ದಿಷ್ಟ ಅಪಾಯದ ಪ್ರಮಾಣ ಮತ್ತು ಪರಿಣಾಮಗಳನ್ನು ತಯಾರಿಸಲು ಮತ್ತು ಅವುಗಳನ್ನು ತಿಳಿದುಕೊಳ್ಳಲು ಅವರಿಗೆ ಸಹಾಯ ಮಾಡಲು ಇದನ್ನು ಮಾಡುತ್ತಾರೆ ಕೆಲವು ಕ್ರಮಶಾಸ್ತ್ರೀಯ ಸಂಸ್ಥೆಗಳು ಕೆಲವು ವೈಜ್ಞಾನಿಕ ಸಂಸ್ಥೆಗಳು ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಎಂದು ತೋರಿಸುವ ಬಲಭಾಗವನ್ನು ನೀವು ನೋಡಿದರೆ ವೈಜ್ಞಾನಿಕ ಮಾಹಿತಿಗಳು ಮತ್ತು ನಂತರ ಸಮೂಹ ಮಾಧ್ಯಮಗಳ ಮೂಲಕ ಅವರು ಅದನ್ನು ಜನರಿಗೆ ರವಾನಿಸುತ್ತಾರೆ ಅಪಾಯದಲ್ಲಿರುವ ಸಾಮಾನ್ಯ ಜನರು ಆದ್ದರಿಂದ ಅವರಿಗೆ ಅಪಾಯದ ಸಂವಹನಗಳ ಪ್ರಬಲ ಮಾದರಿ ಅಪಾಯದ ಬಗ್ಗೆ ಜನರಿಗೆ ಗುಣಾತ್ಮಕ ಮಾಹಿತಿಯನ್ನು ಹೇಗೆ ರವಾನಿಸುವುದು ಎಂಬುದು ಪ್ರಮುಖ ಕಾಳಜಿಯಾಗಿದೆ ಅವರು ಈ ಮಾಹಿತಿಯನ್ನು ಕಳುಹಿಸುತ್ತಿರುವಾಗ ಅವರು 2 ಅಂಶಗಳಲ್ಲಿ ಕೇಂದ್ರೀಕರಿಸುತ್ತಾರೆ ಒಬ್ಬ ಮಾಹಿತಿ ಧಾರಕರಿಂದ ಆ ಘಟನೆಯ ಸಂಭವನೀಯತೆಗಳು ಮತ್ತು ಪರಿಣಾಮವಾಗಿದೆ ಅದು ರಿಸೀವರ್ಗೆ ಟ್ರಾನ್ಸ್ಮಿಟರ್ ಆಗಿದೆ ಅಥವಾ ಮೂಲ ಟ್ರಾನ್ಸ್ಮಿಟರ್ ಅಥವಾ ರಿಸೀವರ್ನಿಂದ ಸರಿ ಈ ರೀತಿಯಲ್ಲಿ ಅವರು ಅಪಾಯವನ್ನು ಸಂವಹನ ಮಾಡುತ್ತಾರೆ ಆದರೆ ಜನರು ವಾದಿಸುತ್ತಿದ್ದಾರೆ ಅಥವಾ ನಮ್ಮ ಅಭ್ಯಾಸಗಳಿಂದ ಕ್ಷೇತ್ರ ಟಿಪ್ಪಣಿಗಳಿಂದ ಸಂಶೋಧಕರು ತಮ್ಮ ಅಧ್ಯಯನಗಳಿಂದ ಇದು ಸಾಕಾಗುವುದಿಲ್ಲ ಎಂದು ವರದಿ ಮಾಡುತ್ತಿದ್ದಾರೆ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಮಾಹಿತಿಯನ್ನು ಪರಿವರ್ತಿಸುವುದು ಅಪಾಯದ ಸಂವಹನಗಳಲ್ಲಿ ಬಹಳ ಮುಖ್ಯ ಮತ್ತು ಅತ್ಯಂತ ನಿರ್ಣಾಯಕ ಅಂಶವಾಗಿದೆ ಸ್ಥಳೀಯ ಸಮುದಾಯಗಳು ಆದರೆ ಅದು ಸಾಕಾಗುವುದಿಲ್ಲ ಅದು ಸರಳವಾಗಿದೆ ಸರಿ ಏಕೆಂದರೆ ಜನರು ಹೇಗೆ ಅರ್ಥೈಸುತ್ತಾರೆ ಅಪಾಯದ ಅರ್ಥವು ವ್ಯಕ್ತಿಯಿಂದ ವ್ಯಕ್ತಿಗಳಿಗೆ ಗುಂಪುಗಳಿಂದ ಗುಂಪುಗಳಿಗೆ ಬದಲಾಗುತ್ತದೆ ಸರಿ ಹಾಗಾದ್ರೆ ಒಂದು ಗುಂಪಿಗೆ ಏನೋ ಅಪಾಯ ಇನ್ನೊಂದು ಗುಂಪಿಗೆ ಅದು ರಿಸ್ಕ್ ಅಲ್ಲ ಅಂದ್ರೆ ಇಲ್ಲಿ ರಿಸ್ಕ್ ಎಂಬುದಕ್ಕೆ ಒಂದು ರೀತಿಯ ಒಮ್ಮತದ ಹಂಚಿಕೆಯ ಅರ್ಥ ಬೇಕು ಹಾವು ಅಪಾಯಕಾರಿ ಎಂದು ಯಾರಾದರೂ ಯೋಚಿಸುತ್ತಿರುವಾಗ ಹಾವಿನಂತ ಉದಾಹರಣೆಯನ್ನು ನೋಡಬಹುದು ಇದು ಅಪಾಯಕಾರಿ ಪ್ರಾಣಿ ಒಬ್ಬ ವ್ಯಕ್ತಿಯು ಆ ಸ್ಥಳದಿಂದ ತಪ್ಪಿಸಿಕೊಳ್ಳುತ್ತಿದ್ದಾನೆ ಯಾರೋ ಹಾವನ್ನು ಹೊಡೆಯಲು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಯಾರೋ ಚಿತ್ರ ತೆಗೆದುಕೊಳ್ಳುತ್ತಿದ್ದಾರೆ ಯಾರೋ ದೇವರಂತೆ ಪ್ರಾರ್ಥಿಸುತ್ತಿದ್ದಾರೆ ಆದ್ದರಿಂದ ಜನರು ಈ ಪ್ರಚೋದನೆಯನ್ನು ಹೊಂದಿದ್ದಾರೆ ಅದೇ ಹಾವು ಆದರೆ ಜನರು ವಿಭಿನ್ನ ಅರ್ಥವನ್ನು ಹೊಂದಿದ್ದಾರೆ ಅಪಾಯದ ಬಗ್ಗೆ ವಿಭಿನ್ನ ಗ್ರಹಿಕೆಗಳು ತುಂಬಾ ಆಸಕ್ತಿದಾಯಕವಾಗಿವೆ ಆದ್ದರಿಂದ ಅಪಾಯ ಏನು ಅದು ಅಲ್ಲ ನಿಜವಾಗಿಯೂ ಪ್ರಮಾಣ ಮತ್ತು ಪರಿಣಾಮ ಸಂಭವನೀಯತೆ ಮತ್ತು ಅಪಾಯಗಳ ಪರಿಣಾಮದ ಮೇಲೆ ಅವಲಂಬಿತವಾಗಿಲ್ಲ ಆದರೆ ಜನರು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ಅವಲಂಬಿಸಿರುತ್ತದೆ ಆ ಅಪಾಯವನ್ನು ಗ್ರಹಿಸಿದೆ ಸರಿ ಈಗ ಸಾಂಪ್ರದಾಯಿಕ ಸಿದ್ಧಾಂತದಂತೆ ಅವರು ಸಂಭವನೀಯತೆ ಮತ್ತು ಪರಿಣಾಮ ಮತ್ತು ಅಪಾಯದ ರೀತಿಯ ಘಟನೆಗಳ ಮೇಲೆ ಹೆಚ್ಚು ಗಮನಹರಿಸುತ್ತಿದ್ದಾರೆ ಅವರು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಅಪಾಯ ನಿರ್ವಹಣೆಯ 2 ಮಾರ್ಗವನ್ನು ಹೊಂದಿದ್ದಾರೆ ವಿಪತ್ತು ಅಪಾಯ ನಿರ್ವಹಣೆ ಅವರು ಬಹಳ ನಿರ್ದೇಶನವನ್ನು ಹೊಂದಿದ್ದಾರೆ ಅವರು ಅಪಾಯವನ್ನು ಕಡಿಮೆ ಮಾಡಲು ಸರಿ ಎಂದು ಹೇಳುತ್ತಿದ್ದಾರೆ ನೀವು ಕೆಲವು ನಿರ್ದಿಷ್ಟ ಗುರಿಗಳನ್ನು ಹೊಂದಿದ್ದೀರಿ ಮತ್ತು ನೀವು ನಿರ್ವಹಿಸಲು ಕೆಲವು ನಿರ್ದಿಷ್ಟ ಕ್ರಿಯೆಗಳನ್ನು ಹೊಂದಿದ್ದೀರಿ ಮತ್ತು ಅದನ್ನು ಮಾಡುವಾಗ ಅವು ತುಂಬಾ ಪ್ರತಿಕ್ರಿಯಾತ್ಮಕವಾಗಿವೆ ಅವುಗಳು ಸಮಸ್ಯೆಯನ್ನು ಪರಿಹರಿಸಲು ಇದು ಏಕೈಕ ಮಾರ್ಗವಾಗಿದೆ ಎಂದು ಯೋಚಿಸಿ ಸರಿ ಸಮಸ್ಯೆಯನ್ನು ಪರಿಹರಿಸಲು ಇದು ಏಕೈಕ ಮಾರ್ಗವಾಗಿದೆ ಆದ್ದರಿಂದ ಗುರಿಯನ್ನು ನಿಗದಿಪಡಿಸಲಾಗಿದೆ ಮತ್ತು ಈಗ ಆ ಗುರಿಯನ್ನು ಹೇಗೆ ಕಾರ್ಯಗತಗೊಳಿಸುವುದು ಮತ್ತು ಅದು ಅಷ್ಟೆ ಆದರೆ ಅಪಾಯದ ಇತರ ಕೆಲವು ದೃಷ್ಟಿಕೋನಗಳಿವೆ ಅದು ಜನರ ಅಪಾಯದ ಗ್ರಹಿಕೆಗಳನ್ನು ನಿರ್ಧರಿಸುವ ಬಾಹ್ಯ ಪ್ರಚೋದಕವಲ್ಲ ಆದರೆ ಅದು ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ ಅಥವಾ ವೈಯಕ್ತಿಕ ಗುಣಲಕ್ಷಣಗಳು ಎಂದು ಅವರು ಹೇಳುತ್ತಾರೆ ಅದು ಜನರು ಅಪಾಯವನ್ನು ಗ್ರಹಿಸುವ ವಿಧಾನವನ್ನು ವ್ಯಾಖ್ಯಾನಿಸುತ್ತದೆ ಇಲ್ಲಿ ನಾವು ಅಪಾಯದ ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಮಾತನಾಡುತ್ತಿದ್ದೇವೆ ಅಪಾಯದ ಸಾಂಸ್ಕೃತಿಕ ದೃಷ್ಟಿಕೋನಕ್ಕಾಗಿ ವ್ಯಕ್ತಿಗಳು ಸಕ್ರಿಯ ಮಾಹಿತಿ ಹುಡುಕುವವರು ಅವರು ಮಾಹಿತಿಯ ನಿಷ್ಕ್ರಿಯ ಸ್ವೀಕರಿಸುವವರಲ್ಲ ಆದರೆ ಅವರು ತಮ್ಮದೇ ಆದ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸಲು ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಸ್ವಂತ ದೃಷ್ಟಿಕೋನ ಸರಿ ನೀವು ಯಾರಿಗಾದರೂ ಅದು 6 ಆಗಿದೆ ಯಾರಿಗಾದರೂ ಅದು 9 ಯಾರಿಗಾದರೂ ಇದು 4 ಯಾರಿಗಾದರೂ ಇದು 3 ಆದ್ದರಿಂದ ನೀವು ಅದನ್ನು ಯಾವ ಕೋನದಿಂದ ಯಾವ ದೃಷ್ಟಿಕೋನದಿಂದ ಹೇಗೆ ನೋಡುತ್ತೀರಿ ಅದು ಮುಖ್ಯವಾಗಿದೆ ತಂದೆ ಅದನ್ನು ಹೇಗೆ ನೋಡುತ್ತಾರೆ ಮಗು ಅದನ್ನು ಹೇಗೆ ಅನುಭವಿಸುತ್ತದೆ ಮತ್ತು ತಾಯಿ ಅದನ್ನು ಹೇಗೆ ನೋಡುತ್ತಾರೆ ಎಂಬುದಕ್ಕೆ ಮತ್ತೊಂದು ಉತ್ತಮ ಉದಾಹರಣೆ ಇಲ್ಲಿದೆ ಆದ್ದರಿಂದ ಇದು ನಿಜವಾಗಿ ಬಹುಶಃ ಉದ್ದವನ್ನು ಲೆಕ್ಕಿಸುವುದಿಲ್ಲ ಆದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಗುಂಪಿನಿಂದ ಗುಂಪಿಗೆ ಬದಲಾಗಿದಾಗ ಸಂಸ್ಥೆಗಳಿಗೆ ಸಂಸ್ಥೆಗಳು ಇದೇ ಪ್ರಚೋದನೆಯನ್ನು ನಾವು ವಿಭಿನ್ನ ದೃಷ್ಟಿಕೋನದಲ್ಲಿ ವಿಭಿನ್ನ ಕೋನದಲ್ಲಿ ನೋಡುತ್ತೇವೆ ಗ್ರಹಿಸುವವರು ಸಹಜವಾಗಿ ವ್ಯಕ್ತಿಯಲ್ಲ ಅವರು ಇತರ ಗುಂಪಿನ ಜನರೊಂದಿಗೆ ವಾಸಿಸುವ ಒಂದು ರೀತಿಯ ಸಂಸ್ಥೆಗಳು ಆದ್ದರಿಂದ ವ್ಯಕ್ತಿಯು ಸೇರಿರುವ ಸಾಂಸ್ಥಿಕ ರಚನೆಯು ಅಪಾಯದ ಗ್ರಹಿಕೆಗೆ ಅಂತಿಮ ಕಾರಣವಾಗಿದೆ ಆದ್ದರಿಂದ ಹಂಚಿಕೆಯ ಅರ್ಥವನ್ನು ರಚಿಸುವುದು ಮತ್ತು ಪರಿಮಾಣಾತ್ಮಕ ಮಾಹಿತಿಯ ವರ್ಗಾವಣೆಯ ಮೇಲೆ ನಂಬಿಕೆ ಆದ್ದರಿಂದ ಪ್ಯೂರಿಟಿ ಅಂಡ್ ಡೇಂಜರ್ 1966 ರ ಅತ್ಯುತ್ತಮ ಕೃತಿಯನ್ನು ಮಾನವಶಾಸ್ತ್ರದ ಆಧುನಿಕ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಮೇರಿ ಡೌಗ್ಲಾಸ್ 1966 ರಲ್ಲಿ ತನ್ನ ಪುಸ್ತಕದಲ್ಲಿ ಪ್ಯೂರಿಟಿ ಅಂಡ್ ಡೇಂಜರ್ ಅಪಾಯದ ಸಾಂಸ್ಕೃತಿಕ ಪ್ರಾಮುಖ್ಯತೆ ನಾವು ಮಾಡುವ ಅಪಾಯದ ಸಾಂಸ್ಕೃತಿಕ ದೃಷ್ಟಿಕೋನದ ಬಗ್ಗೆ ಮಾತನಾಡುತ್ತಿದ್ದಾರೆ ನಾವು ವಿಪತ್ತು ಅಪಾಯ ನಿರ್ವಹಣೆ ಅಥವಾ ಅಪಾಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗ ಸಂಸ್ಕೃತಿ ಏಕೆ ಬಹಳ ಮುಖ್ಯ ಎಂದು ಅವರು ಏಕೆ ವಾದಿಸುತ್ತಾರೆ ಸಂಸ್ಕೃತಿ ಎಂದರೇನು ಮತ್ತು ಅದು ಏಕೆ ಮುಖ್ಯವಾಗಿದೆ ಎಂಬುದನ್ನು ನೋಡಿ ನಾವು ಸಾಂಸ್ಕೃತಿಕ ಅಂಶವನ್ನು ಏಕೆ ಅರ್ಥಮಾಡಿಕೊಳ್ಳಬೇಕು ನಮಗೆ ಸಾಕಷ್ಟು ಸಂವಹನ ಮಾಡಲು ಸಾಧ್ಯವಿಲ್ಲ ನಮಗೆ ಸಾಕಷ್ಟು ಅಪಾಯವನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಅಪಾಯದ ವಿರುದ್ಧ ತಯಾರಾಗಲು ಜನರನ್ನು ಪ್ರೋತ್ಸಾಹಿಸಲು ಸಾಧ್ಯವಿಲ್ಲ ನಾವು ನೋಡೋಣ ಅವಳು ಲೆವಿಟಿಕಸ್ ಅನ್ನು ಅಧ್ಯಯನ ಮಾಡುತ್ತಿದ್ದಳು ನಿಮಗೆ ಲೆವಿಟಿಕಸ್ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಇದು ಒಂದು ರೀತಿಯ ಧಾರ್ಮಿಕ ಪುಸ್ತಕವಾಗಿದೆ ನೈತಿಕತೆಯ ಬಗ್ಗೆ ನಿಮಗೆ ಮಾರ್ಗಸೂಚಿಗಳನ್ನು ನೀಡುವ ಕಾನೂನು ಪುಸ್ತಕ ಏನು ಮಾಡಬೇಕು ಏನು ಮಾಡಬಾರದು ಏನು ಮಾಡುವುದು ಸರಿ ಆದ್ದರಿಂದ ಇದು ಇಸ್ರೇಲಿ ಜನರ ಮೂರನೇ ಪುಸ್ತಕ ಯಹೂದಿಗಳು ಮತ್ತು ಲೆವಿಟಿಕಸ್ ಪುಸ್ತಕವು ಗ್ರೀಕ್ ಪದದಿಂದ ಬಂದಿದೆ ಪುಸ್ತಕವು ಐದು ಮೂಲಭೂತ ವಿಷಯಗಳನ್ನು ವಿವರಿಸಿದೆ ಪವಿತ್ರತೆಯ ಜೀವನಕ್ಕೆ ಸಂಬಂಧಿಸಿದೆ ಸರಿ ಪವಿತ್ರ ದೇವರು ಪವಿತ್ರ ಪುರೋಹಿತಶಾಹಿ ಪವಿತ್ರ ಜನರು ಪವಿತ್ರ ಭೂಮಿ ಮತ್ತು ಪವಿತ್ರ ರಕ್ಷಕ ಈಗ ಇಸ್ರೇಲಿ ಜನರಿಗೆ ಈ ಲೆವಿಟಿಕಸ್ ಅವರು ಹೇಳುತ್ತಿದ್ದಾರೆ ಹೇ ನನ್ನ ಫೋರ್ಕ್ನಲ್ಲಿ ಹಂದಿ ಇಲ್ಲ ನೀವು ಹಂದಿಮಾಂಸವನ್ನು ತಿನ್ನಲು ಸಾಧ್ಯವಿಲ್ಲ ನನ್ನ ಫೋರ್ಕ್ನಲ್ಲಿ ಹಂದಿ ಇಲ್ಲ ಆದ್ದರಿಂದ ಇಸ್ರೇಲಿ ಜನರು ಹಂದಿಮಾಂಸವನ್ನು ಏಕೆ ಸೇವಿಸಬಾರದು ಏಕೆ ಅವರು ತಿನ್ನಬಾರದು ಎಂಬ ಕುತೂಹಲ ಮೇರಿ ಡಗ್ಲಾಸ್ಗೆ ಇತ್ತು ಹಂದಿಮಾಂಸ ಕಾರಣವೇನು ಅವರು ಅದನ್ನು ಏಕೆ ಒಂದು ರೀತಿಯ ಅಪಾಯಕಾರಿ ಮಾಲಿನ್ಯ ಎಂದು ನೋಡಿದರು ಅವಳು ವಿಪತ್ತು ಸಂಶೋಧನೆಯನ್ನು ನೋಡಲಿಲ್ಲ ಆದರೆ ಅವಳು ಮಾಲಿನ್ಯವನ್ನು ನೋಡುತ್ತಿದ್ದಳು ಅದು ಒಂದು ರೀತಿಯ ಅಪಾಯವೂ ಆಗಿದೆ ಶುದ್ಧತೆ ಮತ್ತು ಅಪಾಯ ಯಾವುದು ಸರಿ ಅದು ಏಕೆ ಅಪಾಯ ಆದ್ದರಿಂದ ಹಂದಿಮಾಂಸವು ಕೆಲವು ರೀತಿಯ ಪರಾವಲಂಬಿಗಳನ್ನು ಹೊಂದಿರುತ್ತದೆ ಎಂದು ಯಾರಾದರೂ ವಾದಿಸಿದರು ಆದ್ದರಿಂದ ನೀವು ತಿನ್ನುತ್ತಿದ್ದರೆ ಹಂದಿಮಾಂಸವನ್ನು ಸೇವಿಸಿದರೆ ನೀವು ಪರಾವಲಂಬಿಗಳಿಂದ ಪ್ರಭಾವಿತರಾಗುತ್ತೀರಿ ನಿಮ್ಮ ದೇಹವು ಪರಾವಲಂಬಿಗಳನ್ನು ಸೇವಿಸುತ್ತದೆ ಟ್ರೈಚಿನೆಲ್ಲಾ ಸ್ಪೈರಾಲಿಸ್ ಆದ್ದರಿಂದ ಈ ನಿರ್ದಿಷ್ಟ ಪರಾವಲಂಬಿ ಹಂದಿಮಾಂಸದ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಅದಕ್ಕಾಗಿಯೇ ಇಸ್ರೇಲಿ ಜನರಿಗೆ ಹಂದಿಮಾಂಸವನ್ನು ತಿನ್ನಬಾರದು ಎಂಬ ಆದೇಶವನ್ನು ನೀಡಲಾಯಿತು ಆದರೆ ಮೇರಿ ಡೌಗ್ಲಾಸ್ ಸರಿ ಎಂದು ವಾದಿಸುತ್ತಿದ್ದರು ಅದು ನಿಜವಾಗಿದ್ದರೆ ಅದು ವೈಜ್ಞಾನಿಕವಾಗಿ ನಿಜ ಅಥವಾ ನಿಜವಲ್ಲ ಅದು ಅಪ್ರಸ್ತುತವಾಗುತ್ತದೆ ಆದರೆ ಅದು ನಿಜವಾಗಿಯೂ ನಿಜವಾಗಿದ್ದರೆ ಆ ಸಮಯ ಏಕೆ ಹಂದಿಮಾಂಸ ತಿನ್ನುವ ಇತರ ದೇಶಗಳಿಗಿಂತ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಹೆಚ್ಚು ಮುಂದುವರಿದ ಚೀನಾ ಏಕೆ ತಿನ್ನುತ್ತಿದ್ದಾರೆ ಚೀನಾದವರಿಗೆ ಹಂದಿ ಮಾಂಸ ತಿನ್ನಬಾರದು ಎಂಬ ನಿರ್ಬಂಧವಿರಲಿಲ್ಲ ಆದರೆ ಇಸ್ರೇಲಿನಲ್ಲಿ ಹಂದಿ ಮಾಂಸ ತಿನ್ನಬಾರದು ಎಂಬ ನಿರ್ಬಂಧವಿತ್ತು ಇಸ್ರೇಲಿನಲ್ಲಿ ಹಂದಿ ಮಾಂಸ ತಿನ್ನಬಾರದು ಎಂಬ ನಿರ್ಬಂಧವಿತ್ತು ಏಕೆ ವ್ಯತ್ಯಾಸ ಅವರ ಚಾನೆಲ್ ತುಂಬಾ ಮುಂದುವರಿದಿದೆ ತಿನ್ನಬಾರದ ಈ ಪರಾವಲಂಬಿ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಇಸ್ರೇಲಿ ಜನರು ಹಂದಿಮಾಂಸವನ್ನು ತಿನ್ನಬೇಡಿ ಎಂದು ಹೇಳುತ್ತಿರುವುದು ಇದು ಆರೋಗ್ಯದ ಕಾರಣಕ್ಕಾಗಿಯೇ ಆಗ ಯಾರೋ ಒಬ್ಬರು ಇಸ್ರೇಲ್ನಲ್ಲಿ ನಿಮಗೆ ಹಂದಿಮಾಂಸ ಸಿಗುವುದಿಲ್ಲ ಎಂದು ವಾದಿಸುತ್ತಿದ್ದಾರೆ ಆದ್ದರಿಂದ ಪರಿಣಾಮವಾಗಿ ನೀವು ಹಂದಿಮಾಂಸವನ್ನು ತಿನ್ನಬಾರದು ಏಕೆಂದರೆ ಅವುಗಳು ಸಂಖ್ಯೆ ಬಹಳ ಕಡಿಮೆ ನೀವು ಹಂದಿಮಾಂಸವನ್ನು ತಿನ್ನುತ್ತಿದ್ದರೆ ನೀವು ಈ ಜಾತಿಗಳಿಗೆ ಅಪಾಯವನ್ನುಂಟು ಮಾಡುತ್ತೀರಿ ಆ ಜಾತಿಯ ಅಸ್ತಿತ್ವ ಈಗ ಯಾರೋ ಈಗ ಇದ್ದಾರೆ ಮೇರಿ ಡೌಗ್ಲಾಸ್ ಅದು ಹಾಗಿದ್ದಲ್ಲಿ ನೀವು ಅದನ್ನು ಒಂದು ರೀತಿಯ ಆಸ್ತಿಯಂತೆ ಬಳಸಬಹುದು ಚಿನ್ನದಂತೆ ಸರಿ ನೀವು ಅದನ್ನು ಮಾರಾಟ ಮಾಡಬಹುದು ದತ್ತಿಯಾಗಿ ಮತ್ತು ನನ್ನಲ್ಲಿ ಹೆಚ್ಚು ನಾನು ಹೆಚ್ಚು ಹಂದಿಮಾಂಸವನ್ನು ಹೊಂದಿದ್ದರೆ ನಾನು ಹೆಚ್ಚು ಶ್ರೀಮಂತ ಎಂದು ನೀವು ಹೇಳಬಹುದು ಅವರು ಹಾಗೆ ಮಾಡುವುದಿಲ್ಲ ಅವರು ನಿರ್ಬಂಧಗಳನ್ನು ಹಾಕುತ್ತಾರೆ ಹಾಗಾದರೆ ಅವಳು ಅಲ್ಲಿಗೆ ಬಂದಳು ಒಂದು ಅಧ್ಯಯನ ಮತ್ತು ಅವಳು ವರ್ಗೀಕರಣದ ಅಸಂಗತತೆಗಳ ಆಹಾರದ ನಿರ್ಬಂಧಗಳ ಬಗ್ಗೆ ತಿಳಿದುಕೊಂಡಳು ಅದು ಏನು ವರ್ಗೀಕರಣ ಅಸಂಗತತೆಗಳ ಆಹಾರ ನಿರ್ಬಂಧಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ ಸರಿ ಯಹೂದಿಗಳ ಪ್ರಕಾರ ಕೆಲವು ಆಹಾರಗಳು ಸ್ವಚ್ಛವಾಗಿರುತ್ತವೆ ಮತ್ತು ಕೆಲವು ಅಷ್ಟು ಸ್ವಚ್ಛವಾಗಿಲ್ಲ ಹಾಗಾದರೆ ಅದು ಏಕೆ ಆದ್ದರಿಂದ ಮೇರಿ ಡೌಗ್ಲಾಸ್ ಇದು ಏಕೆ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಮತ್ತು ನಂತರ ಅವರು ಕಲ್ಪನೆಯೊಂದಿಗೆ ಬಂದರು ಆಹಾರದ ನಿರ್ಬಂಧಗಳ ಮೇಲೆ ವರ್ಗೀಕರಣ ವೈಪರೀತ್ಯಗಳು ಈಗ ಆಹಾರದ ನಿರ್ಬಂಧಗಳ ಮೇಲೆ ವರ್ಗೀಕರಣದ ವೈಪರೀತ್ಯಗಳು ಯಾವುವು ಮೇರಿ ಡೌಗ್ಲಾಸ್ ಲೆವಿಟಿಕಸ್ ಪ್ರಕಾರ ಯಹೂದಿಗಳು ಇಸ್ರೇಲಿ ಪ್ರಕಾರ ಜನರು ಹಂದಿಗಳನ್ನು ತಿನ್ನಲು ಸಾಧ್ಯವಿಲ್ಲ ಏಕೆಂದರೆ ಹಂದಿಗಳು ವೈಪರೀತ್ಯಗಳಾಗಿವೆ ಹಂದಿಗಳು ಹಸು ಅಥವಾ ಕುದುರೆಯಂತಹ ಸೀಳುಗೊಂಡ ಗೊರಸುಗಳನ್ನು ಹೊಂದಿರುತ್ತವೆ ಆದರೆ ಅವು ಕಡ್ ಅನ್ನುಅಗಿಯುವುದಿಲ್ಲ ಏಕೆಂದರೆ ಅವು ಸಾಮಾನ್ಯವಾಗಿ ಕುದುರೆ ಅಥವಾ ಹಸು ಅವು ಸೀಳುಗಟ್ಟಾದ ಗೊರಸುಗಳನ್ನು ಹೊಂದಿರುತ್ತವೆ ಮತ್ತು ಅವು ಕಡ್ ಅನ್ನು ಅಗಿಯುತ್ತವೆ ಆದರೆ ಹಂದಿಗಳು ಮಾತ್ರ ಕಡ್ ಅನ್ನು ಅಗಿಯುವುದಿಲ್ಲ ಆದ್ದರಿಂದ ಅವು ಅನೋಮಲಿಸ್ ಆದ್ದರಿಂದ ಅವುಗಳಿಗೆ ಸೀಳು ಗೊರಸುಗಳಿರುತ್ತವೆ ಆದರೆ ಅವು ಕಡ್ಗಳನ್ನು ಅಗಿಯುವುದಿಲ್ಲ ಆದರೆ ಇತರರು ಸಾಮಾನ್ಯವಾಗಿ ಸೀಳು ಗೊರಸುಗಳನ್ನು ಹೊಂದಿರುವವರು ಕಡ್ ಅನ್ನು ಅಗಿಯುತ್ತಾರೆ ಆದ್ದರಿಂದ ಈ ವ್ಯತ್ಯಾಸವಿದೆ ನಾವು ನೋಡಬಹುದು ಮತ್ತು ಅದಕ್ಕಾಗಿಯೇ ಇದು ಅಸಂಗತತೆಯಾಗಿದೆ ಹಾವಿನ ಸಂದರ್ಭದಲ್ಲಿ ನೀವು ಇಸ್ರೇಲಿ ಯಹೂದಿಗಳ ಕಾನೂನಿನ ಪ್ರಕಾರ ಹಾವನ್ನು ತಿನ್ನಬಾರದು ಏಕೆಂದರೆ ಹಾವು ನೆಲದ ಮೇಲೆ ವಾಸಿಸುತ್ತದೆ ಆದರೆ ಕಾಲುಗಳಿಲ್ಲ ಅದು ತುಂಬಾ ಅಪರೂಪ ನೀವು ಭೂಮಿಯಲ್ಲಿ ವಾಸಿಸುವ ಯಾವುದೇ ಪ್ರಾಣಿಗಳಲ್ಲಿ ಕಾಣುವುದಿಲ್ಲ ಆದ್ದರಿಂದ ಹೆಚ್ಚಿನ ಪ್ರಾಣಿಗಳು ಭೂಮಿ ಮೇಲೆ ವಾಸಿಸುತ್ತಾರೆ ಅವುಗಳಿಗೆ ಕಾಲುಗಳಿವೆ ಯಾರಾದರೂ ಕಾಲುಗಳಿಲ್ಲದಿದ್ದರೂ ಭೂಮಿಯಲ್ಲಿ ವಾಸಿಸುತ್ತಿದ್ದರೆ ಇದನ್ನು ಅಸಂಗತತೆ ಎಂದು ಪರಿಗಣಿಸಬೇಕು ಸರಿ ವರ್ಗೀಕರಣದ ವೈಪರೀತ್ಯಗಳು ಅಲ್ಲದೆ ಚಿಪ್ಪುಮೀನು ಚಿಪ್ಪುಮೀನುಗಳನ್ನು ಮೀನು ಎಂದು ಪರಿಗಣಿಸಲಾಗುತ್ತದೆ ಅವು ನೀರಿನಲ್ಲಿ ವಾಸಿಸುತ್ತವೆ ಆದರೆ ಅವುಗಳಿಗೆ ರೆಕ್ಕೆಗಳು ಮಾಪಕಗಳು ನಿಜವಾದ ಮೀನಿನ ಗುಣಲಕ್ಷಣಗಳ ಕೊರತೆಯಿದೆ ಅವುಗಳಿಗೆ ರೆಕ್ಕೆಗಳು ಅಥವಾ ಗ್ರಿಲ್ಗಳಿಲ್ಲ ಸರಿ ಆದ್ದರಿಂದ ನೀವು ಚಿಪ್ಪುಮೀನು ತಿನ್ನಬಾರದು ಏಕೆಂದರೆ ಅಸಂಗತತೆ ಹಾಗಾಗಿ ಇಲ್ಲಿ ಯಾವುದು ಕಲುಷಿತಗೊಂಡಿದೆ ಏನು ತಿನ್ನಲು ಅಪಾಯಕಾರಿ ಎಂದು ಪಟ್ಟಿಯನ್ನು ನೀಡಲಾಗಿದೆ ಅಶುದ್ಧ ಆಹಾರ ಮತ್ತು ಶುದ್ಧ ಆಹಾರ ಸರಿ ಮತ್ತು ಅವುಗಳನ್ನು ದೈತ್ಯಾಕಾರ ಎಂದು ಪರಿಗಣಿಸಲಾಗುತ್ತದೆ ಅಶುಚಿಯಾದ ಆಹಾರಗಳು ಎಂದು ಪರಿಗಣಿಸಲಾಗಿದೆ ಈ ಪ್ರಾಣಿಗಳು ಭಗವಂತ ಮತ್ತು ಆತನ ಆಯ್ಕೆ ಜನರಿಂದ ಅಶುದ್ಧ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ನೀವು ಈ ಅಶುಚಿಯಾದ ಕಲುಷಿತ ಪ್ರಾಣಿಗಳು ಅಥವಾ ಈ ತರಹದ ಜಾತಿ ಪ್ರಾಣಿಗಳನ್ನು ತಿನ್ನಬಾರದು ಸರಿ ಆದರೆ ವರ್ಗೀಕರಣ ವೈಪರೀತ್ಯಗಳ ಬಗ್ಗೆ ಇಸ್ರೇಲಿಗಳು ಮಾತ್ರ ಏಕೆ ಅನನ್ಯವಾಗಿ ಕಾಳಜಿ ವಹಿಸಬೇಕು ಡೌಗ್ಲಾಸ್ ಸಹಜವಾಗಿ ಇಂತಹ ಕಾಳಜಿಗಳು ಇಸ್ರೇಲಿಗಳಿಗೆ ವಿಶಿಷ್ಟವಲ್ಲ ಆದರೆ ಇಂದು ಸಾಮಾಜಿಕ ರಚನೆ ಅಥವಾ ಇತರ ಅನೇಕ ಬುಡಕಟ್ಟು ಸಮಾಜಗಳಲ್ಲಿ ಬೆಳೆಯುತ್ತಿವೆ ಎಂದು ವಾದಿಸಿದರು ಹಿಂದೂ ಆಚರಣೆಗಳಲ್ಲಿಯೂ ಸಹ ಕಾರಣವು ವಿಭಿನ್ನವಾಗಿರಬಹುದು ಆದರೆ ಅನೇಕ ಆಹಾರಗಳು ಕಲುಷಿತ ಅಪಾಯಕಾರಿ ಮತ್ತು ಅನೇಕ ಜನರು ಸಸ್ಯಾಹಾರಿಗಳಾಗಿರುವುದನ್ನು ನಾವು ನೋಡಬಹುದು ಹಸುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ನೀವು ಹಸುವನ್ನು ತಿನ್ನಬಾರದು ಮತ್ತು ನಾವು ಮತ್ತು ಅವರು ಸಾಮಾನ್ಯವಾಗಿ ಹಂದಿಮಾಂಸವನ್ನು ತಪ್ಪಿಸುತ್ತೇವೆ ಬಸವನ ಹುಳು ಅಥವಾ ಮೊಸಳೆಯನ್ನು ನೀವು ತಿನ್ನಲು ಸಾಧ್ಯವಿಲ್ಲ ಮತ್ತು ಹಲವಾರು ಪಕ್ಷಿಗಳನ್ನು ಹಿಂದೂ ಆಹಾರ ಪದ್ಧತಿಗಳಲ್ಲಿ ನಿರ್ಬಂಧಿಸಲಾಗಿದೆ ಅದೇ ರೀತಿ ಮುಸ್ಲಿಂ ಸಂಸ್ಕೃತಿಯಲ್ಲಿ ಹಲಾಲ್ ಮತ್ತು ಹರಾಮ್ ಪರಿಕಲ್ಪನೆಯು ನಿಜವಾಗಿ ಯಾವುದು ಅಪಾಯಕಾರಿ ಮತ್ತು ಯಾವುದು ಅಲ್ಲ ಯಾವುದು ಶುದ್ಧ ಯಾವುದು ಅಪಾಯಕಾರಿ ಅಥವಾ ಕಲುಷಿತವಾಗಿದೆ ಎಂಬುದನ್ನು ಪ್ರತ್ಯೇಕಿಸುತ್ತದೆ ಆ ರೀತಿಯಲ್ಲಿ ಅಪಾಯವನ್ನು ನಿರ್ಧರಿಸುತ್ತದೆ ಅದು ಬಾಹ್ಯ ಪ್ರಚೋದನೆಯನ್ನು ನಿರ್ಧರಿಸುವುದಿಲ್ಲ ಆದರೆ ಅಪಾಯವು ಮೂಲಭೂತವಾಗಿ ಸಾಂಸ್ಕೃತಿಕವಾಗಿ ನಿರ್ಮಿಸಲ್ಪಟ್ಟಿದೆ ನಾವು ಸಾಂಸ್ಕೃತಿಕವಾಗಿ ಪಕ್ಷಪಾತಿಯಾಗಿದ್ದೇವೆ ಆದ್ದರಿಂದ ಜನರು ತಮ್ಮ ಸುತ್ತಲಿನ ಪ್ರಪಂಚವನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದು ಅವರ ಸಾಂಸ್ಕೃತಿಕವಾಗಿ ಅವರ ಜೀವನ ವಿಧಾನದ ಮೇಲೆ ಅವಲಂಬಿತವಾಗಿರುತ್ತದೆ ಪಕ್ಷಪಾತವು ಉತ್ತಮವಾದ ತಪ್ಪೇನೂ ಅಲ್ಲ ಒಳ್ಳೆಯದು ಅಥವಾ ಕೆಟ್ಟದು ಎಂದು ನಾನು ಭಾವಿಸುತ್ತೇನೆ ಇದು ಜನರ ವಿಧಾನದ ಬಗ್ಗೆ ಹೆಚ್ಚು ಅವರು ಹೊಂದಿರುವ ಒಂದು ಮಸೂರದಲ್ಲಿ ಅವರು ಅದನ್ನು ನೋಡುತ್ತಿದ್ದಾರೆ ಸರಿ ಜನರು ಹೊರಗಿನ ಪ್ರಪಂಚವನ್ನು ಹೇಗೆ ನೋಡುತ್ತಾರೆ ಹಾಗಾದರೆ ಸಂಸ್ಕೃತಿ ಎಂದರೇನು ಅದು ತುಂಬಾ ಮುಖ್ಯವಾಗಿದ್ದರೆ ಸಂಸ್ಕೃತಿಯ ಅರ್ಥವೇನು ಎಂದು ಇಲ್ಲಿ ನೋಡೋಣ ಅದು ನಮ್ಮ ಅಪಾಯದ ಗ್ರಹಿಕೆಗಳನ್ನು ವ್ಯಾಖ್ಯಾನಿಸುವಾಗ ಅಪಾಯದ ಗ್ರಹಿಕೆಯನ್ನು ಮಾತ್ರವಲ್ಲ ಅದು ಅನೇಕ ವಿಷಯಗಳನ್ನು ವ್ಯಾಖ್ಯಾನಿಸುತ್ತದೆ ಆದರೆ ಹೇಗೆ ಅರ್ಥವೇನು ಸಂಸ್ಕೃತಿ ಮತ್ತು ಪ್ರಚೋದನೆಯು ನಮ್ಮ ಅಪಾಯದ ಗ್ರಹಿಕೆಗಳನ್ನು ಹೇಗೆ ನಿಯಂತ್ರಿಸುತ್ತದೆ ಮತ್ತು ರೂಪಿಸುತ್ತದೆ ಸರಿ ಇದು ನಾವು ಮನುಷ್ಯರೇ ಸರಿ ಮತ್ತು ಇದು ಹಸು ಇದು ನಾಯಿ ಇದು ಸಿಂಹ ನಾವು ಬೇರೆಯೇ ಹೌದು ನಾವು ಚೆನ್ನಾಗಿ ಬೇರೆಯಾಗಿದ್ದೇವೆ ದೈಹಿಕವಾಗಿ ನಾವು ವಿಭಿನ್ನವಾಗಿದ್ದೇವೆ ಅವರಿಗೆ 4 ಕಾಲುಗಳಿವೆ ನಮಗೆ 2 ಕಾಲುಗಳಿವೆ ಅವರಿಗೆ ಕೈಗಳಿಲ್ಲ ನಮಗೆ 2 ಕೈಗಳಿವೆ ಸಹಜವಾಗಿ ನಾವು ದೈಹಿಕವಾಗಿ ವಿಭಿನ್ನವಾಗಿದ್ದೇವೆ ಆದರೆ ಸಾಮಾಜಿಕವಾಗಿ ಅಥವಾ ಭಾವನಾತ್ಮಕವಾಗಿಯೂ ಸಹ ಬೌದ್ಧಿಕವಾಗಿ ನಾವು ಸಹ ವಿಭಿನ್ನರು ಅವರು ಮಾತನಾಡುವುದಿಲ್ಲ ನಾವು ಮಾತನಾಡಬಲ್ಲೆವು ನಾವು ಭಾಷೆಯನ್ನು ಹೊಂದಿದ್ದೇವೆ ಈಗ ನೀವು ಒಂದು ದ್ವೀಪಕ್ಕೆ ಹೋಗಬೇಕೆಂದು ನಾನು ಬಯಸಿದರೆ ಅಲ್ಲಿ ನಿಮಗೆ ಬೇಕಾದ ಎಲ್ಲಾ ಗ್ಯಾಜೆಟ್ಗಳು ಎಲ್ಲಾ ಐಷಾರಾಮಿ ವಸ್ತುಗಳು ಒಂದು ಸೊಗಸಾದ ಕಟ್ಟಡ ಮತ್ತು ಎಲ್ಲಾ ಇಂಟರ್ನೆಟ್ ಸೌಲಭ್ಯಗಳು ಉತ್ತಮ ಕಾರು ಆದರೆ ಎಲ್ಲಾ ಆಹಾರಗಳು ಯಾವುದೇ ರೀತಿಯ ಆಹಾರಗಳನ್ನು ನಾನು ನಿಮಗೆ ನೀಡಬಲ್ಲೆ ಯಾವುದೇ ದೇಶದಿಂದ ಬೇಕು ನೀವು ಧರಿಸಲು ಬಯಸುವ ಯಾವುದೇ ಉಡುಗೆ ಹೊಂದಲು ಬಯಸುತ್ತೇನೆ ನಾನು ನಿಮಗೆ ನೀಡಬಲ್ಲೆ ನಿಮಗೆ ಒದಗಿಸಿ ಮತ್ತು ನಾನು ನಿಮ್ಮನ್ನು ದ್ವೀಪಕ್ಕೆ ಹೋಗುವಂತೆ ಕೇಳುತ್ತೇನೆ ಅಲ್ಲಿ ವಾಸಿಸಲು ಬೇರೆ ಮನುಷ್ಯ ಇಲ್ಲ ಅಲ್ಲಿ ಬೇರೆ ಜನರು ಇಲ್ಲ ಎಂಬ ಸ್ಥಿತಿ ಮತ್ತು ನೀವು ಯಾವುದೇ ಇಂಟರ್ನೆಟ್ ಸಂಪರ್ಕ ಫೋನ್ ಸಂಪರ್ಕಗಳನ್ನು ಹೊಂದಿಲ್ಲ ಮತ್ತು ನೀವು ಅಲ್ಲಿ ಉಳಿಯುತ್ತೀರಿ ನೀವು ಅಲ್ಲಿಯೇ ಇರುತ್ತೀರಾ ಒಳ್ಳೆಯದು ಕೆಲವು ಜನರು ಬಹಳ ಅಸಾಧಾರಣವಾಗಿರಬಹುದು ಅವರು ಅಲ್ಲಿಯೇ ಇರುತ್ತಾರೆ ಆದರೆ ಹೆಚ್ಚಿನ ಸಂಖ್ಯೆಯ ಜನಸಂಖ್ಯೆಯು 99 ಜನಸಂಖ್ಯೆ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು ಎಂದು ನನಗೆ ಖಚಿತವಾಗಿದೆ ನಾನು ಅಲ್ಲಿಗೆ ಹೋಗಲು ಒಪ್ಪುವುದಿಲ್ಲ ಎಂದು ನೀವು ಹೇಳುತ್ತೀರಿ ಏಕೆ ನಾನು ಅಲ್ಲಿಗೆ ಹೋಗಲು ಬಯಸುವುದಿಲ್ಲ ನನ್ನ ಬಳಿ ಎಲ್ಲಾ ಸೌಲಭ್ಯಗಳಿವೆ ನಾನು ಸಾಧಿಸಲು ಬಯಸುವ ಎಲ್ಲಾ ವಿಷಯಗಳು ಅಲ್ಲಿವೆ ನನಗೆ ಬೇಕಾದ ಎಲ್ಲಾ ವಸ್ತುಗಳು ಎಲ್ಲಾ ಆಹಾರಗಳು ಎಲ್ಲಾ ಉಡುಗೆ ಎಲ್ಲಾ ಕಾರುಗಳು ಗ್ಯಾಜೆಟ್ಗಳು ನನ್ನ ಬಳಿ ಇದೆ ಐಷಾರಾಮಿ ಜೀವನ ಆದರೆ ಇನ್ನೂ ನಾನು ಅಲ್ಲಿ ವಾಸಿಸಲು ಬಯಸುವುದಿಲ್ಲ ಏಕೆಂದರೆ ಏಕೆ ಏಕೆಂದರೆ ನಾವು ಸಾಮಾಜಿಕ ಪ್ರಾಣಿಗಳು ನಾವು ಪ್ರತ್ಯೇಕವಾಗಿ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಅದರ ಬದಲಿಗೆ ನಾನು ನಾಯಿಗಳನ್ನು ಅಥವಾ ಬಹುಶಃ ಹಸು ಸಿಂಹಗಳನ್ನು ಕಳುಹಿಸಿದರೆ ನಾವು ಅದನ್ನು ನನ್ನ ಸಹಚರರು ಎಂದು ಕರೆಯಬಹುದೇ ನಾನು ಅವರೊಂದಿಗೆ ಇರಬಲ್ಲೆ ನಾನು ಈಗ ಸಾಮಾಜಿಕವಾಗಿದ್ದೇನೆ ಎಂದು ಎನಿಸುವುದೇ ಮೂಲಭೂತವಾಗಿ ಇಲ್ಲ ನನಗೆ ನನ್ನಂತೆ ಕಾಣುವ ನನ್ನೊಂದಿಗೆ ಮಾತನಾಡಬಲ್ಲ ಮತ್ತು ನಾನು ಯಾರೊಂದಿಗೆ ಸಂವಹನ ನಡೆಸಬಲ್ಲೆವೋ ಅಂತಹ ಸಹ ಸದಸ್ಯರು ನನಗೆ ಬೇಕು ಈ ಇತರ ಸಹವರ್ತಿ ನಾಯಿಗಳು ಬೆಕ್ಕುಗಳು ಸಿಂಹಗಳು ಮಾತ್ರವಲ್ಲ ಆದರೆ ನಾನು ಮನುಷ್ಯನನ್ನು ಬಯಸುತ್ತೇನೆ ಆದ್ದರಿಂದ ಅದು ಯಾರೋ ಆಗಿರಬಹುದು ನನ್ನ ಸ್ವಂತ ದೇಶ ಇದು ಯಾರೊಬ್ಬರ ರಾಷ್ಟ್ರಗಳು ಜನಾಂಗ ಅಥವಾ ಬಹುಶಃ ಅದೇ ಭಾಷಾ ಗುಂಪು ಅಥವಾ ಕೆಲವು ಒಂದೇ ಪಟ್ಟಣ ಮತ್ತು ಹಳ್ಳಿಯಿಂದ ಬಂದವರು ಭೌಗೋಳಿಕ ಸ್ಥಳಗಳು ಅಥವಾ ಉದ್ಯೋಗ ಆದ್ದರಿಂದ ನಾವೆಲ್ಲರೂ ಸೇರಿದ್ದೇವೆ ಒಟ್ಟಿಗೆ ಬದುಕಲು ಬಯಸುತ್ತೇವೆ ಕೆಲವೊಮ್ಮೆ ರಾಷ್ಟ್ರ ಜನಾಂಗ ಭಾಷಾ ಗುಂಪುಗಳು ಪಟ್ಟಣ ಉದ್ಯೋಗಗಳನ್ನು ಆಧರಿಸಿ ನಾವು ಒಟ್ಟಿಗೆ ಬದುಕಲು ಬಯಸುತ್ತೇವೆ ಮತ್ತು ನಾವು ಹೇಗೆ ರೂಪಿಸುತ್ತೇವೆ ಸಮಾಜ ಮತ್ತು ಸಮುದಾಯವನ್ನು ರಚಿಸುತ್ತೇವೆ ಈಗ ನಾನು ಅಲ್ಲಿ ವಾಸಿಸಲು ಬಯಸಿದರೆ ಸರಿ ಮತ್ತು ಇಲ್ಲಿ ಏನು ಕಾಣೆಯಾಗಿದೆ ಅಂದರೆ 3 4 5 ಜನರು ಒಂದೇ ರಾಷ್ಟ್ರ ಅಥವಾ ಒಂದೇ ಭಾಷಾ ಗುಂಪು ಅಥವಾ ಬಹುಶಃ ಒಂದೇ ಊರಿನವರು ಅವರು ಒಟ್ಟಿಗೆ ವಾಸಿಸುತ್ತಿದ್ದಾರೆ ಈ ರೇಖಾಚಿತ್ರದಲ್ಲಿ ಏನು ಕಾಣೆಯಾಗಿದೆ ಏನು ಅಲ್ಲಿ ಇಲ್ಲ ಸಮಾಜಕ್ಕೆ ಮನುಷ್ಯ ಬೇಕು ಕಾಣೆಯಾಗಿದ್ದಾನೆ ಮನುಷ್ಯರು ಕಾಣೆಯಾಗಿದ್ದಾರೆ ಆದ್ದರಿಂದ ನಾನು ಏನು ನೋಡಬೇಕು ನಾನು ಸರಿ ಎಂದು ಹೇಳಲು ಬಯಸಿದರೆ ನಾವು ಹೀಗೆ ಬದುಕಬಹುದು ನಿಜವಾಗಿಯೂ ನಾವು ಒಪ್ಪುತ್ತೇವೆಯೇ ಇಲ್ಲ ನಾನು ಒಪ್ಪುವುದಿಲ್ಲ ಏಕೆ ನಾನು ಮತ್ತೆ ಒಂಟಿತನವನ್ನು ಅನುಭವಿಸುತ್ತೇನೆ ನಾನು ಇಲ್ಲ ಎಂದು ಹೇಳಿದರೆ ನೀವು ಪರಸ್ಪರ ಮಾತನಾಡಲು ಸಾಧ್ಯವಿಲ್ಲ ನೀವು ಪರಸ್ಪರ ಏನನ್ನೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ ನೀವು ಒಬ್ಬರನ್ನೊಬ್ಬರು ನೋಡಬಾರದು ನೀವು ಒಬ್ಬರಿಗೊಬ್ಬರು ಸಹಾಯ ಮಾಡಬಾರದು ನೀವು ಮದುವೆಯಾಗಬಾರದು ನೀವು ಸ್ನೇಹ ಬೆಳೆಸಬಾರದು ಸ್ನೇಹವನ್ನು ಹಾಗೆ ಮಾಡಿ ಆ ಸ್ಥಿತಿಯಲ್ಲಿ ಅಂತಹ ಪರಿಸ್ಥಿತಿಗಳಲ್ಲಿ ನೀವು ನಿಜವಾಗಿಯೂ ನಿಮ್ಮನ್ನು ಸಾಮಾಜಿಕವಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಕಾಣೆಯಾಗಿದೆ ಎಂದರೆ ಕೇವಲ ಸಾಮಾಜಿಕ ಪ್ರಾಣಿಯಾಗಿರುವುದು ನಾನು ಪರಸ್ಪರ ಸಂವಹನವನ್ನು ಬಯಸುತ್ತೇನೆ ಆದ್ದರಿಂದ ಇದು ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಸಾಮಾಜಿಕ ಪ್ರಾಣಿಗಳಿಗೆ ಮನುಷ್ಯರಿಗೆ ಸಹ ನಿಜ ನಾವು ಯಾವಾಗಲೂ ಪರಸ್ಪರ ಸಂವಹನವನ್ನು ಬಯಸುತ್ತೇವೆ ಮತ್ತು ನಾವು ಸಮಾಜವನ್ನು ಹೇಗೆ ರೂಪಿಸುತ್ತೇವೆ ಆದ್ದರಿಂದ ಸಮಾಜವನ್ನು ರೂಪಿಸಲು ಪರಸ್ಪರ ಕ್ರಿಯೆಯು ತುಂಬಾ ಮುಖ್ಯವಾಗಿದೆ ಸರಿ ಆದ್ದರಿಂದ ಆದರೆ ಈಗ ಪ್ರಶ್ನೆ ಏನೆಂದರೆ ನೀವು ಪರಸ್ಪರ ಹೇಗೆ ಸಂವಹನ ನಡೆಸುತ್ತೀರಿ ನನಗೆ ವಿಭಿನ್ನ ಗುರುತು ಮತ್ತು ಪಾತ್ರಗಳಿವೆ ಕೆಲವೊಮ್ಮೆ ನಾನು ತಂದೆ ಕೆಲವೊಮ್ಮೆ ನಾನು ಮಗ ಕೆಲವೊಮ್ಮೆ ನಾನು ಸ್ನೇಹಿತ ಕೆಲವೊಮ್ಮೆ ನಾನು ಶಿಕ್ಷಕ ನಾನು ಮಾತನಾಡುವ ರೀತಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ನನ್ನ ಸ್ನೇಹಿತರೊಂದಿಗೆ ಮಾತನಾಡಿದೆ ಈ 2 ಸಂವಹನಗಳು ವಿಭಿನ್ನವಾಗಿವೆ ಆದ್ದರಿಂದ ಹೇಗೆ ನಿಯಂತ್ರಿಸುವುದು ಎಂದು ಭಾವಿಸೋಣ ಮಧ್ಯರಾತ್ರಿಯಲ್ಲಿ ನಾನು ನಿಮಗೆ ಕರೆ ಮಾಡಿ ಹೇ ಹಲೋ ಹೇಗಿದ್ದೀರಿ ಎಂದು ಹೇಳುತ್ತೇನೆ ಇದನ್ನು ಸಾಮಾಜಿಕವಾಗಿ ಒಪ್ಪಿಕೊಳ್ಳಲಾಗಿಲ್ಲ ಯಾರೂ ಅದನ್ನು ತೊಂದರೆಗೊಳಿಸುವುದಿಲ್ಲ ಸರಿ ಆದ್ದರಿಂದ ನೀವು ಸಂವಹನಗಳನ್ನು ಹೇಗೆ ಮಾಡುತ್ತೀರಿ ಸಾಮಾಜಿಕ ಸಂವಹನಗಳನ್ನು ಮಾಡಲು ಯಾವುದು ಸಹಾಯ ಮಾಡುತ್ತದೆ ಮತ್ತು ನಾನು ಯಾವ ರೀತಿಯ ಸಾಮಾಜಿಕ ಸಂವಹನಗಳನ್ನು ಮಾಡಬೇಕು ನೀವು ಅದನ್ನು ವ್ಯಾಖ್ಯಾನಿಸುತ್ತೀರಿ ಹಾಗಾಗಿ ನಾನು ಯಾರೊಂದಿಗಾದರೂ ಮಾತನಾಡುವಾಗ ಅವನಿಗೆ ತುಂಬಾ ಹತ್ತಿರವಾಗಿದ್ದರೆ ಅದು ಸರಿಯೇ ಅಥವಾ ನಾನು ಸ್ವಲ್ಪ ದೂರವನ್ನು ಕಾಯ್ದುಕೊಳ್ಳಬೇಕೇ ಅಥವಾ ರೈಲಿನಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ನಿಂತಿರಬಹುದು ನಾನು ಅವರಿಗೆ ಆಸನವನ್ನು ನೀಡುತ್ತಿಲ್ಲ ಸರಿಯೇ ಯಾರಾದರೂ ನನಗೆ ಹಾಯ್ ಅಥವಾ ಹಲೋ ಸಾಮಾನ್ಯವಾಗಿ ಹೇಳುತ್ತಿದ್ದರೆ ನಾವು ಹಲೋ ಅಥವಾ ಹಾಯ್ ಎಂದು ಹೇಳುತ್ತೇವೆ ನಾನು ಸರಿ ಎಂದು ಹೇಳಿದರೆ ನನಗೆ ಹಾಯ್ ಅಥವಾ ಯಾವುದರ ಅರ್ಥವು ಸರಿಯಾಗಿ ತಿಳಿದಿಲ್ಲ ನಾವು ಸಾಮಾಜಿಕವಲ್ಲ ಆದ್ದರಿಂದ ನಮ್ಮ ಸಂವಹನವು ಸರಿಯಾಗಿ ನಡೆಯುತ್ತಿಲ್ಲ ಆದ್ದರಿಂದ ಜನರು ಸಂವಹನ ನಡೆಸುತ್ತಿದ್ದಾರೆ ಆದರೆ ಅವರು ಪರಿಣಾಮಕಾರಿಯಾಗಿ ಸಂವಹನ ನಡೆಸುತ್ತಿಲ್ಲ ಏನೋ ಕಾಣೆಯಾಗಿದೆ ಜನರು ಧೂಮಪಾನ ಮಾಡಲು ಬಯಸುತ್ತಾರೆ ಅವರು ಧೂಮಪಾನ ಮಾಡುತ್ತಿದ್ದಾರೆ ಆದರೆ ಅವರು ಇತರರಿಗೆ ತೊಂದರೆ ಕೊಡುತ್ತಿದ್ದಾರೆ ಅದು ಸರಿಯೇ ಯಾರಾದರೂ ನನಗೆ ಧನ್ಯವಾದ ಹೇಳುತ್ತಿದ್ದರೆ ಇತರರು ನಿಮಗೆ ಸ್ವಾಗತವಿದೆ ಎಂದು ಹೇಳುತ್ತಿದ್ದಾರೆ ಈಗ ನಾವು ಆ ಸಾಮಾಜಿಕ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಯಸುತ್ತೇವೆ ಯಾರೋ ನಮಸ್ತೆ ಹೇಳುತ್ತಿದ್ದಾರೆ ನಾನು ನಮಸ್ತೆ ಹೇಳುತ್ತಿದ್ದೇನೆ ಸರಿ ಹಸ್ತಲಾಘವ ನಾವು ಹಸ್ತಲಾಘವದೊಂದಿಗೆ ಹಿಂತಿರುಗುತ್ತಿದ್ದೇವೆ ಮತ್ತು ಸಾಮಾಜಿಕ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಕಷ್ಟಕರವಾದಾಗ ಸಮಾಜವು ಯಾವಾಗಲೂ ಸಾಮಾಜಿಕ ಸಂಬಂಧವನ್ನು ಏಕೆ ಉಳಿಸಿಕೊಳ್ಳುವುದಿಲ್ಲ ಆದ್ದರಿಂದ ಅದನ್ನು ಹೇಗೆ ಸಾಧಿಸುವುದು ಆ ಸಾಮಾಜಿಕ ಕ್ರಮವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಈ ಸಾಮಾಜಿಕ ಸಂವಹನಗಳು ಸರಿ ಅದು ಬಹಳ ಮುಖ್ಯ ಈಗ ನಾವು ವಿಭಿನ್ನ ಮನಸ್ಸು ವಿಭಿನ್ನ ದೃಷ್ಟಿಕೋನ ಅತಿಕ್ರಮಿಸುವ ಪಾತ್ರಗಳು ಮತ್ತು ಘರ್ಷಣೆಗಳನ್ನು ಹೊಂದಿರುವುದರಿಂದ ನಾವು ಅದನ್ನು ಏಕೆ ಮಾಡಲು ಸಾಧ್ಯವಿಲ್ಲ ನಾವು ಸರಿ ಹೊಂದಿದ್ದೇವೆ ಮತ್ತು ಆದ್ದರಿಂದ ವ್ಯಕ್ತಿಗಳ ನಡುವೆ ಅಥವಾ ಗುಂಪುಗಳ ನಡುವಿನ ಸಂವಹನ ಔಪಚಾರಿಕ ಮತ್ತು ಅನೌಪಚಾರಿಕ ನಿಯಮಗಳು ಮತ್ತು ನಿಬಂಧನೆಗಳ ಮೇಲೆ ನಾವು ನಿಯಮಗಳು ಮತ್ತು ನಿಬಂಧನೆಗಳನ್ನು ಹಾಕುತ್ತೇವೆ ಕೆಲವೊಮ್ಮೆ ಕೆಲವು ನಿಯಮಗಳು ತುಂಬಾ ಔಪಚಾರಿಕವಾಗಿರುತ್ತವೆ ದಯವಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಮತ್ತು ತುಂಬಾ ತಮಾಷೆಯಾಗಿ ಬರೆಯಲಾಗಿದೆ ಮತ್ತು ಕೆಲವು ಕೆಲವೊಮ್ಮೆ ನೀವು ಇಲ್ಲಿ ಧೂಮಪಾನ ಮಾಡಬಾರದು ನೀವು ತಿನ್ನಬಾರದು ಎಂದು ಬಹಳ ಔಪಚಾರಿಕವಾಗಿರುತ್ತವೆ ಇಲ್ಲಿ ಆದರೆ ಜನರು ಸರತಿ ಸಾಲಿನಲ್ಲಿದ್ದಾರೆ ಅಲ್ಲಿ ಯಾರೂ ಅದನ್ನು ಮಾಡಲು ಹೇಳಲಿಲ್ಲ ಆದರೆ ಅವರು ಅದನ್ನು ಮಾಡುತ್ತಿದ್ದಾರೆ ಇದು ತುಂಬಾ ಅನೌಪಚಾರಿಕ ವಿಧಾನವಾಗಿದೆ ಇದು ಇತರರಿಗೆ ಶಿಷ್ಟಾಚಾರವನ್ನು ತೋರಿಸುವುದು ಇತರರಿಗೆ ಗೌರವ ನಂತರ ಇದು ನಿಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಹೇಳುವ ಸಂಸ್ಕೃತಿಯಾಗಿದೆ ಮಾಡುವುದು ಇರುವುದು ಉದಾಹರಣೆಗೆ ಎಡಭಾಗದಲ್ಲಿ ವಿವರಿಸಿದಂತೆ ಇದು ಪ್ಯಾರಿಸ್ನಲ್ಲಿನ ಮಾರುಕಟ್ಟೆ ಸರಿ ಮತ್ತು ಇದು ಮತ್ತೊಂದು ಮಾರುಕಟ್ಟೆ ಎಂದು ನೀವು ನೋಡಬಹುದು US ಅವರು ಅದೇ ಕೆಲಸವನ್ನು ಮಾಡುತ್ತಿದ್ದಾರೆ ಅವರೆಲ್ಲರೂ ಮಾರುಕಟ್ಟೆಗೆ ಬಂದರು ಆದರೆ ಅವರು ಮಾರ್ಕೆಟಿಂಗ್ ಶೈಲಿಯ ವಿಭಿನ್ನ ಮಾರ್ಗವನ್ನು ಹೊಂದಿದ್ದಾರೆ ಶಾಪಿಂಗ್ ಮಾಡುತ್ತಾರೆ ಇದನ್ನು ಮದುವೆ ಮತ್ತು ಸಂಸ್ಥೆಗಳು ಎಂದು ಪರಿಗಣಿಸಲಾಗುತ್ತದೆ ಆದರೆ ಇದು 2 ವಿಭಿನ್ನ ಸಂಸ್ಕೃತಿಯಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಯುನೈಟೆಡ್ ಸ್ಟೇಟ್ಸ್ನ ಸಂದರ್ಭದಲ್ಲಿ ಜನರು ಪರಸ್ಪರ ಪ್ರೀತಿಯ ಭಾವನೆಯ ಆಧಾರದ ಮೇಲೆ ಮದುವೆಯನ್ನು ಇಬ್ಬರ ನಡುವಿನ ಆಯ್ಕೆಯಾಗಿ ನೋಡುತ್ತಾರೆ ಆದರೆ ಹಿಂದೂ ವಿವಾಹದ ಸಂದರ್ಭದಲ್ಲಿ ಬಹುಶಃ ಪ್ರತಿಯೊಂದು ಸಂದರ್ಭಗಳಲ್ಲಿ ಅಲ್ಲ ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಎರಡು ಪಕ್ಷಗಳು ಎರಡು ಕುಟುಂಬಗಳ ನಡುವಿನ ಸಂದರ್ಶನಗಳು ಮತ್ತು ಮಾತುಕತೆಗಳ ಸಂಕೀರ್ಣ ಪ್ರಕ್ರಿಯೆಯ ಮೂಲಕ ವ್ಯವಸ್ಥೆಗೊಳಿಸಲಾಗುತ್ತದೆ ಇಲ್ಲಿ ಇಬ್ಬರು ಪಾಲುದಾರರು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಹಳ ಸೀಮಿತ ಆಯ್ಕೆಯನ್ನು ಹೊಂದಿದ್ದಾರೆ ಅಥವಾ ನಾವು ಕುಟುಂಬದ ಬಗ್ಗೆ ಮಾತನಾಡುವಾಗ ನೀವು ಎಡಭಾಗದಲ್ಲಿ ಇಂಡೋನೇಷಿಯಾದ ಮುಸ್ಲಿಂ ಕುಟುಂಬವನ್ನು ನೋಡಬಹುದು ಬಲಭಾಗದಲ್ಲಿ ಯುರೋಪ್ನಲ್ಲಿ ಕ್ರಿಶ್ಚಿಯನ್ ವಿಭಕ್ತ ಕುಟುಂಬ ಆದ್ದರಿಂದ ಅವರು ತುಂಬಾ ಭಿನ್ನರಾಗಿದ್ದಾರೆ ಆದರೆ ಅವರಿಬ್ಬರನ್ನೂ ಕುಟುಂಬವೆಂದು ಪರಿಗಣಿಸಲಾಗುತ್ತದೆ ಸರಿ ಅಥವಾ ರಸ್ತೆಯಲ್ಲಿ ಹಸು ಭಾರತೀಯರು ರಸ್ತೆಯಲ್ಲಿ ಹಸುವನ್ನು ನೋಡಿ ಆಶ್ಚರ್ಯಪಡುವುದಿಲ್ಲ ಆದರೆ ವಿದೇಶಿ ಜನರು ವಿಶೇಷವಾಗಿ ಪಾಶ್ಚಿಮಾತ್ಯ ಜನರು ರಸ್ತೆಯಲ್ಲಿ ಹಸುವನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಸರಿ ಇದು ಬಹಳ ಮುಖ್ಯ ಮತ್ತು ಇದು ತುಂಬಾ ಆಸಕ್ತಿದಾಯಕವಾಗಿದೆ ಈ ಮಹಿಳೆ ಬುರ್ಕಾ ಧರಿಸಿದ ಇತರ ಮಹಿಳೆ ಎಲ್ಲವನ್ನೂ ಮುಚ್ಚಿದ್ದಾಳೆ ಎಂದು ಭಾವಿಸುತ್ತಾಳೆ ಆದರೆ ಅವಳ ಕಣ್ಣುಗಳು ಎಂತಹ ಕ್ರೂರ ಪುರುಷ ಪ್ರಾಬಲ್ಯದ ಸಮಾಜವಾಗಿದೆ ಎಂದು ಅವಳು ಭಾವಿಸುತ್ತಾಳೆ ಏಕೆಂದರೆ ಅದು ತುಂಬಾ ಪುರುಷ ಪ್ರಧಾನ ಸಮಾಜವಾಗಿದೆ ಏಕೆಂದರೆ ಎಲ್ಲವನ್ನೂ ಮುಚ್ಚಲಾಗಿದೆ ಕಣ್ಣುಗಳು ಮಾತ್ರ ತೆರೆದಿವೆ ಮತ್ತೊಂದೆಡೆ ಬುರ್ಕಾ ಧರಿಸಿದ ಇನ್ನೊಬ್ಬ ಮಹಿಳೆ ತನ್ನ ಕಣ್ಣುಗಳನ್ನು ಹೊರತುಪಡಿಸಿ ಬೇರೇನೂ ತೆರೆದಿಲ್ಲ ಎಂದು ಹೇಳುತ್ತಾಳೆ ಎಂತಹ ಪುರುಷ ಪ್ರಧಾನ ಸಮಾಜ ಆದ್ದರಿಂದ ಇಬ್ಬರೂ ಪುರುಷ ಪ್ರಧಾನ ಸಮಾಜದಿಂದ ಬಂದವರು ಎಂದು ಗ್ರಹಿಸುತ್ತಿದ್ದಾರೆ ಏಕೆಂದರೆ ಅವರ ಉಡುಗೆ ಮಾದರಿಯನ್ನು ಆಧರಿಸಿದೆ ಸಂಸ್ಕೃತಿಯು ಒಂದು ರೀತಿಯ ಮಸೂರವಾಗಿದೆ ಅದರ ಮೂಲಕ ನೀವು ಸಮಾಜವನ್ನು ಹೇಗೆ ನೋಡುತ್ತೀರಿ ಆದ್ದರಿಂದ ಸಂಸ್ಕೃತಿಯ ಅಂಶಗಳು ಯಾವುವು ನಾವು ಚಿಹ್ನೆಗಳು ಭಾಷೆ ಮೌಲ್ಯಗಳು ನಂಬಿಕೆಗಳು ಮತ್ತು ರೂಢಿಗಳನ್ನು ಹೊಂದಿದ್ದೇವೆ ಸಂಕೇತವು ಸಂಸ್ಕೃತಿಯ ಅತ್ಯಂತ ನಿರ್ಣಾಯಕ ಭಾಗವಾಗಿದೆ ಏಕೆಂದರೆ ಮನುಷ್ಯ ಸಂಕೇತಗಳನ್ನು ಬಳಸುವುದರ ಮೂಲಕ ಮಾತ್ರ ಸಂವಹನ ನಡೆಸಬಲ್ಲ ಯಾವುದೇ ಇತರ ಪ್ರಾಣಿಗಳು ಇದನ್ನು ಮಾಡಲು ಸಾಧ್ಯವಿಲ್ಲ ನಾವು ಚಿಹ್ನೆ ಅಥವಾ ಸನ್ನೆ ವಸ್ತುಗಳು ಮತ್ತು ಪದಗಳಂತಹ ಚಿಹ್ನೆಗಳನ್ನು ಬಳಸಬಹುದು ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡಲು ನಾವು ವಿವಿಧ ರೀತಿಯ ಚಿಹ್ನೆಗಳನ್ನು ಬಳಸಬಹುದು ಸರಿ ನೀವು ಇದನ್ನು ನೋಡಿದರೆ ನಿಮಗೆ ಕುಡಿಯುವ ನೀರು ಕೂಡ ಇಲ್ಲಿಯೇ ಸಿಗುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಇತರರಿಗೆ ಅರ್ಥವನ್ನು ಹೇಳಲು ಇತರರೊಂದಿಗೆ ಸಂವಹನ ನಡೆಸಲು ನಾವು ಸಹ ವಿವಿಧ ಬೆರಳುಗಳನ್ನು ತೋರಿಸಬಹುದು ಅಲ್ಲದೆ ಇದನ್ನು ಇತರರೊಂದಿಗೆ ಸಂವಹನ ಮಾಡಲು ಒಂದು ಪದವಾಗಿ ಬರೆಯಬಹುದು ಆದ್ದರಿಂದ ನಾವು ಸಂಸ್ಕೃತಿಯ ಭಾಗವಾಗಿ ಮಾನವ ವೀಕ್ಷಿಸುವ ವಿಭಿನ್ನ ರೀತಿಯ ಚಿಹ್ನೆಗಳನ್ನು ಹೊಂದಿದ್ದೇವೆ ಆದರೆ ಇದು ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಈ ಚಿಹ್ನೆ ಬದಲಾಗುತ್ತದೆ ಇದರ ಅರ್ಥವೇನು ಉದಾಹರಣೆಗೆ ಬಹುಶಃ ಭಾರತದಲ್ಲಿ ಇದು ಚೋಟಾ ಅಥವಾ ಥೋಡಾ ಇದು ತುಂಬಾ ಚಿಕ್ಕದಾಗಿದೆ ಸರಿ ಆದರೆ ಇತರ ದೇಶಗಳಲ್ಲಿನ ಇತರ ಜನರು ಏನು ಯೋಚಿಸುತ್ತಾರೆ ಎಂಬುದನ್ನು ನೋಡಿ ಇಟಲಿಯಲ್ಲಿ ಇದರರ್ಥ ನೀವು ನಿಖರವಾಗಿ ಏನು ಹೇಳುತ್ತೀರಿ ಅಥವಾ ಗ್ರೀಸ್ನಲ್ಲಿ ಅದು ಪರಿಪೂರ್ಣವಾಗಿದೆ ಅದು ಕೇವಲ ಪರಿಪೂರ್ಣ ಅದೇ ಅರ್ಥ ಒಂದೇ ವಸ್ತು ಆದರೆ ವಿಭಿನ್ನ ಅರ್ಥ ವಿಭಿನ್ನ ಸಾಂಸ್ಕೃತಿಕ ಗುಂಪುಗಳಿಗೆ ವಿಭಿನ್ನ ಅರ್ಥಗಳು ಈಜಿಪ್ಟ್ನಲ್ಲಿ ತಾಳ್ಮೆಯಿಂದಿರಿ ಎಂಬ ಅರ್ಥವನ್ನು ಹೊಂದಿದೆ ಕೆಲವು ಅರ್ಥಗಳು ಕೆಲವು ಸನ್ನೆಗಳು ಸ್ಮೈಲ್ನಂತೆ ಸಾರ್ವತ್ರಿಕವಾಗಿವೆ ನಾನು ನಗುತ್ತಿದ್ದರೆ ನೀವು ಅರ್ಥಮಾಡಿಕೊಂಡರೆ ನಾನು ಸಂತೋಷವಾಗಿದ್ದೇನೆ ಸರಿ ಮತ್ತು ಇದು ಬಹುತೇಕ ಸಾರ್ವತ್ರಿಕವಾಗಿದೆ ಆದರೆ ಉದಾಹರಣೆಗೆ ಥಂಬ್ಸ್ ಅಪ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದು ಒಂದು ರೀತಿಯ ಧನಾತ್ಮಕ ಬಲವರ್ಧನೆಯಾಗಿದೆ ರಷ್ಯಾದಲ್ಲಿ ಮತ್ತು ಆಸ್ಟ್ರೇಲಿಯಕ್ಕೆ ಇದು ಆಕ್ರಮಣಕಾರಿ ಶಾಪವಾಗಿರಬಹುದು ನಿಮಗೆ ಇದರ ಅರ್ಥವೇನು ಯಾರಿಗಾದರೂ ಹಲೋ ಯಾರಿಗಾದರೂ ವಿದಾಯ ಓಹ್ ಇಲ್ಲ ಇಲ್ಲ ಇಲ್ಲ ಧನ್ಯವಾದಗಳು ಮತ್ತು ಕೆಲವರಿಗೆ ನಾನು ರಾಜಮನೆತನದವನಾಗಿದ್ದೇನೆ ಆದ್ದರಿಂದ ಈ ಬಣ್ಣವನ್ನು ಸಹ ಇಷ್ಟಪಡಿ ಕೆಂಪು ಬಣ್ಣ ಬಣ್ಣವು ಕೆಂಪು ಆದರೆ ವಿಭಿನ್ನ ಸಾಂಸ್ಕೃತಿಕ ಅಥವಾ ವಿಭಿನ್ನ ಸಂದರ್ಭಗಳಲ್ಲಿ ವಿಭಿನ್ನ ಅರ್ಥವನ್ನು ಹೊಂದಿದೆ ಎಡಭಾಗದಲ್ಲಿ ಅಂದರೆ ಪೋಲೀಸ್ ಅಲ್ಲಿ ನಾವು ಅರ್ಥಮಾಡಿಕೊಂಡಿದ್ದೇವೆ ಸರಿ ಇದು ಪೋಲೀಸ್ ಏನೋ ತುರ್ತು ಪರಿಸ್ಥಿತಿ ಬಲಭಾಗದಲ್ಲಿ ಇದು ಕೆಂಪು ದೀಪ ಅಂದರೆ ನೀವು ನಿಲ್ಲಿಸಬೇಕು ಮತ್ತು ಒಳಗೆ ಮಧ್ಯಮ ಇದು ವಾಸ್ತವವಾಗಿ ವೇಶ್ಯಾಗೃಹ ಎಂದರ್ಥ ವೇಶ್ಯಾವಾಟಿಕೆಗಳು ಆದ್ದರಿಂದ ಈ ಕೆಂಪು ದೀಪದ ಅರ್ಥವು ಸಂದರ್ಭವನ್ನು ಅವಲಂಬಿಸಿರುತ್ತದೆ ನಮ್ಮಲ್ಲಿ ಲಿಖಿತ ಸಂವಹನಗಳಿಗೆ ಭಾಷೆಯ ಚಿಹ್ನೆಯನ್ನು ಬಳಸಲಾಗಿದೆ ನಾವು ಈಗಿನಂತೆ ಸರಿ ಇಮೇಲ್ಗಳು ಇಂಟರ್ನೆಟ್ ಡೌನ್ಲೋಡ್ ಮಾಡುವುದು ಪಠ್ಯ ಸಂದೇಶ ಕಳುಹಿಸುವುದು 20 ವರ್ಷಗಳ ಹಿಂದೆ ಅಥವಾ ಬಹುಶಃ 30 ವರ್ಷಗಳ ಹಿಂದೆ ಆಗಿರಬಹುದು ಇದು ನಮಗೆ ತುಂಬಾ ಹೊಸದು ಈಗ ಸಂಸ್ಕೃತಿಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಮೌಲ್ಯಗಳು ಮತ್ತು ನಂಬಿಕೆಗಳು ಏನು ಮಾಡಬೇಕು ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಎಂಬುದನ್ನು ನಿರ್ಧರಿಸಲು ಮೌಲ್ಯಗಳು ಸಂಸ್ಕೃತಿಯ ಮಾನದಂಡವಾಗಿದೆ ಆದ್ದರಿಂದ ಯಾರಾದರೂ ಜೂಜಾಡುವಾಗ ಅಥವಾ ಯಾರಾದರೂ ತುಂಬಾ ಆಡಂಬರದಿಂದ ಅಥವಾ ಯಾರಾದರೂ ಮದ್ಯಪಾನ ಮಾಡುವಾಗ ನಮಗೆ ಕೆಲವು ರೀತಿಯ ಮೌಲ್ಯಗಳಿವೆ ಯಾರಾದರೂ ಒಳ್ಳೆಯದು ಅಥವಾ ಕೆಟ್ಟದು ಎಂದು ಹೇಳುತ್ತಾರೆ ಕೊಳಕು ಅಥವಾ ಸುಂದರ ಸರಿ ಅಥವಾ ತಪ್ಪು ಇದು ಸ್ವೀಕೃತ ಅಥವಾ ಸ್ವೀಕಾರಾರ್ಹವಲ್ಲದ ಅಪೇಕ್ಷಣೀಯ ಮತ್ತು ಅನಪೇಕ್ಷಿತ ನೈತಿಕ ಅನೈತಿಕವೂ ಆಗಿರಬಹುದು ಆದ್ದರಿಂದ ಯಾವುದು ನೈತಿಕ ಅನೈತಿಕ ಸ್ವೀಕಾರಾರ್ಹವಲ್ಲ ಇವೆಲ್ಲವೂ ನಮ್ಮ ಮೌಲ್ಯಗಳು ಆಲ್ಕೋಹಾಲ್ ತೆಗೆದುಕೊಳ್ಳುವುದು ಕೆಟ್ಟದು ಅಥವಾ ಒಳ್ಳೆಯದು ಎಂದು ನೀವು ಹೇಗೆ ನಿರ್ಧರಿಸುತ್ತೀರಿ ಆಡಂಬರದಿಂದ ಒಳ್ಳೆಯದು ಅಥವಾ ಕೆಟ್ಟದು ಜೂಜಾಟವು ಕೇವಲ ನಮ್ಮ ಮೌಲ್ಯಗಳು ಸರಿ ಮತ್ತು ಸಂಸ್ಕೃತಿಯು ನಮಗೆ ಕೆಲವು ರೀತಿಯ ಮನಸ್ಸು ದೃಷ್ಟಿ ಮತ್ತು ಮಸೂರವನ್ನು ನೀಡಲು ಈ ಮೌಲ್ಯಗಳನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಒಳ್ಳೆಯದು ಮತ್ತು ಕೆಟ್ಟದು ಕೊಳಕು ಮತ್ತು ಸುಂದರ ಸರಿ ಮತ್ತು ತಪ್ಪು ಇದು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ನಾವು ನೋಡುತ್ತೇವೆ ಸಾಂಸ್ಕೃತಿಕ ಮಸೂರ ಮತ್ತು ಸಂಸ್ಕೃತಿ ನಮಗೆ ಈ ಮನಸ್ಸನ್ನು ನೀಡುತ್ತದೆ ಈ ದೃಷ್ಟಿ ನೀಡುತ್ತದೆ ಮತ್ತು ಈ ಮಸೂರವು ವಸ್ತುಗಳನ್ನು ನೋಡಲು ಯಾವುದೇ ವಸ್ತುವು ಸರಿ ಅಥವಾ ತಪ್ಪು ಅಲ್ಲ ಯಾವುದೇ ವಸ್ತುವು ಕೊಳಕು ಮತ್ತು ಸುಂದರವಾಗಿಲ್ಲ ನಾವು ಅವರಿಗೆ ಅರ್ಥವನ್ನು ನೀಡುತ್ತೇವೆ ಅಲ್ಲವೇ ಆದ್ದರಿಂದ ನಾವು ಈ ಸಾಂಸ್ಕೃತಿಕ ದೃಷ್ಟಿಕೋನವನ್ನು ಹೊಂದಿದ್ದೇವೆ ಮತ್ತು ಈ ಮೌಲ್ಯಗಳು ನಂತರ ನಂಬಿಕೆಗಳಾಗಿ ಬರುತ್ತವೆ ಮತ್ತು ಸಮಾಜದಲ್ಲಿನ ವ್ಯಕ್ತಿಗಳು ಇದನ್ನು ಭಾಷಾಂತರಿಸುವ ವಿಭಿನ್ನ ನಂಬಿಕೆಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಇದು ಅಮೇರಿಕನ್ ಸಮಾಜ ಮತ್ತು ಅವರು ವೈಯಕ್ತಿಕ ಸಂಸ್ಕೃತಿಯನ್ನು ನಂಬುತ್ತಾರೆ ಮತ್ತೊಂದೆಡೆ ನಾವು ಸಾಮೂಹಿಕ ಸಂಸ್ಕೃತಿಯಲ್ಲಿ ಹೆಚ್ಚು ಜಪಾನೀಸ್ ಸಮಾಜವನ್ನು ಹೊಂದಿದ್ದೇವೆ ಇದನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಒಂದು ರೀತಿಯ ಸಲಿಂಗಕಾಮ ಎಂದು ಪರಿಗಣಿಸಬಹುದು ಆದರೆ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ಅನೇಕ ಭಾಗದಲ್ಲಿ ಇದನ್ನು ಸಲಿಂಗಕಾಮಿ ಅಲ್ಲ ಆದರೆ ಒಗ್ಗಟ್ಟು ಮತ್ತು ಸ್ನೇಹವನ್ನು ತೋರಿಸುವ ಸ್ನೇಹ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಒಂದೇ ವಿಷಯವು ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಹೇಗೆ ಬದಲಾಗುತ್ತದೆ ಆದ್ದರಿಂದ ಆ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಆಚರಣೆಗೆ ತರಲು ನಾವು ಸಾಮಾನ್ಯವಾಗಿ ರೂಢಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ಯಾವುದು ಒಳ್ಳೆಯದು ಕೊಳಕು ಅದನ್ನು ಹೇಗೆ ಈ ಮೌಲ್ಯಗಳು ನಿಯಂತ್ರಿಸುವುದು ನಂತರ ಆ ಸಾಮಾಜಿಕ ಸಂವಹನಗಳನ್ನು ಹೇಗೆ ನಿರ್ವಹಿಸುವುದು ನಾವು ಸಾಮಾಜಿಕ ನಿಯಮಗಳು ಎಂದು ಕರೆಯುವ ಸಾಮಾಜಿಕ ನಿಯಂತ್ರಣವನ್ನು ಹಾಕುತ್ತೇವೆ ಮತ್ತು ಈ ಸಾಮಾಜಿಕ ರೂಢಿಗಳು ಕೆಲವೊಮ್ಮೆ ಔಪಚಾರಿಕವಾಗಿರುತ್ತವೆ ಕೆಲವೊಮ್ಮೆ ನೀವು ಸೀನುವಾಗ ನಿಮ್ಮ ಕೈಗಳನ್ನು ಮುಚ್ಚಿಕೊಳ್ಳಬಹುದು ಅಥವಾ ನಿಮ್ಮ ನೀವು ಮೋಸ ಮಾಡಬಾರದು ಅಥವಾ ಮದ್ಯಪಾನ ಮಾಡಬಾರದು ಮತ್ತು ಕೆಲವು ಬಹಳ ಮುಖ್ಯವಾದ ರೂಢಿಗಳಾಗಿವೆ ಕೆಲವು ಬಹಳ ಮುಖ್ಯವಲ್ಲದ ರೂಢಿಗಳಾಗಿವೆ ಆದ್ದರಿಂದ ಸಂಸ್ಕೃತಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮಗೆ ನೀಡುತ್ತದೆ ಅಪಾಯದ ಸಾಂಸ್ಕೃತಿಕ ಸಂದರ್ಭವು ಸಂಸ್ಕೃತಿಯ ವಿಷಯವಾಗಿದೆ ಎಂದು ಹೇಳುತ್ತದೆ ಜನರು ಹೇಗೆ ವ್ಯಾಖ್ಯಾನಿಸುತ್ತಾರೆ ಯಾವುದು ಸರಿ ಅಥವಾ ತಪ್ಪು ಯಾವುದು ಅಪಾಯಕಾರಿ ಅಥವಾ ಅಪಾಯಕಾರಿ ಅಲ್ಲ ಮತ್ತು ಹೀಗೆ ಅನೇಕ ಉದಾಹರಣೆಗಳಿವೆ ಆದರೆ ಅಪಾಯವು ಸಾಂಸ್ಕೃತಿಕವಾಗಿ ನಿರ್ಮಿಸಲ್ಪಟ್ಟಿದೆ ಜನರು ತಮ್ಮ ಸುತ್ತಲಿನ ಪ್ರಪಂಚವನ್ನು ಹೇಗೆ ಗ್ರಹಿಸುತ್ತಾರೆ ಮತ್ತು ವರ್ತಿಸುತ್ತಾರೆ ಎಂಬುದು ಜೀವನ ವಿಧಾನ ಮತ್ತು ಜೀವನ ವಿಧಾನವನ್ನು ಅವಲಂಬಿಸಿರುತ್ತದೆ ಸಾಮಾಜಿಕ ಸಂಬಂಧ ಮತ್ತು ಸಾಂಸ್ಕೃತಿಕ ಪಕ್ಷಪಾತದ ಸಂಯೋಜನೆ ತುಂಬಾ ಧನ್ಯವಾದಗಳು